ಈ ಡೇಟಾ ಸಮೀಕರಣವನ್ನುdata equation ನೋಡೋಣ ಹಾಗಾದರೆ ಈ ವಿಲೋಮ ಸಮಸ್ಯೆಯಲ್ಲಿ ಎಲ್ಲಾ ಸವಾಲುಗಳಿವೆ ಆದ್ದರಿಂದ s ಡೇಟಾ ಸಮೀಕರಣವು ನಾವು ನೋಡಿದ ಅಪೇಕ್ಷಿತ ನಿಯತಾಂಕಕ್ಕೆ ಅಳತೆಗಳನ್ನು ಸಂಪರ್ಕಿಸುತ್ತಿದೆ ಈಗ s ಸಹಜವಾಗಿ ಸ್ವತಃ ಬರುವುದಿಲ್ಲ ಅದರೊಂದಿಗೆ ಶಬ್ದ ಬರುತ್ತದೆ ಆದ್ದರಿಂದ s ನಿಜವಾದ ಆದರ್ಶ ಅಳತೆಗಳು ಮತ್ತು ಶಬ್ದವನ್ನು ಹೊಂದಿರುತ್ತದೆ ಆದ್ದರಿಂದ ಈ ಆಂಟೆನಾದ ರಿಸೀವರ್ನಲ್ಲಿ ಸ್ವಲ್ಪ ನೋಯ್ಸ್ ಇರುವುದರಿಂದ ನೋಯ್ಸ್ ಕರಪ್ಟೆಡ್ ಅಳತೆಗಳನ್ನು ಪಡೆಯುತ್ತೇವೆ ಆದರೆ ಯಾವುದೇ ಎಂಜಿನಿಯರಿಂಗ್ ಸಮಸ್ಯೆಯಲ್ಲಿ ಇದು ಒಂದು ಸವಾಲು ಎಂದು ನಾವು ನಿರೀಕ್ಷಿಸುತ್ತೇವೆ ಹಾಗು ಸಮಸ್ಯೆಯನ್ನು ಪರಿಹರಿಸಲು ಬಯಸುತ್ತೇವೆ ಆದ್ದರಿಂದ argmin ಎಂದರೆ x ಇದು ಪದವಿನ್ಯಾಸ ||s − GS Ux||2 ದ ಮಿನಿಮಮ್ ನೀಡುತ್ತದೆ ಅದು ನನ್ನ ಪರಿಹಾರವಾಗಿದೆ ಆದ್ದರಿಂದ U ಯ ಮೌಲ್ಯವನ್ನು ಊಹಿಸೋಣ ಇದು ವಾಸ್ತವಿಕವಲ್ಲ ಎಂದು ಊಹಿಸೋಣ ಆದರೆ ಸಮಸ್ಯೆ ಏನು ಎಂದು ನಮಗೆ ಪರಿಪೂರ್ಣ ಜ್ಞಾನವಿದ್ದರೂ ಸಹ ಊಹಿಸೋಣ ಆದ್ದರಿಂದ ಕಡಿಮೆ ನಿರ್ಧರಿಸಿದ ವ್ಯವಸ್ಥೆಯು ಅನಂತ ಪರಿಹಾರಗಳನ್ನು ಹೊಂದಿರುತ್ತದೆ ಎಂದು ನಾವು ಈಗಾಗಲೇ ಚರ್ಚಿಸಿದ ಭಾಗವಾಗಿದೆ ಆದ್ದರಿಂದ ಅನಂತತೆ ಕಡಿಮೆ ಮಾಡಲು ಇನ್ನೂ ಕೆಲವು ಮಾಹಿತಿಗಳನ್ನು ಒದಗಿಸಬೇಕಾಗಿದೆ ಆದ್ದರಿಂದ ರೇಖೀಯ ಬೀಜಗಣಿತದಲ್ಲಿ ನಿರ್ಣಯಿಸದ ಸಮೀಕರಣಗಳ ವ್ಯವಸ್ಥೆಯನ್ನು ಪ್ರಸ್ತುತಪಡಿಸಿದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಘೋಷಿಸುತ್ತೇನೆಯೇ ಅಥವಾ ಇನ್ನೂ ಏನಾದರೂ ಮಾಡಲು ಪ್ರಯತ್ನಿಸುತ್ತೇನೆಯೇ ಸ್ಯೂಡೊ ಇನ್ವರ್ಸ್ ಪದವನ್ನು ನಾನು ಬಳಸುತ್ತೇನೆ ಸರಿ ಮ್ಯಾಟ್ರಿಕ್ಗಳು ಸ್ಯೂಡೊ ಇನ್ವರ್ಸ್ ಅಸ್ತಿತ್ವದಲ್ಲಿದೆ ಹುಸಿ ವಿಲೋಮ ಪರಿಹಾರದ ಗುಣ ಏನು ಉದಾಹರಣೆಗೆ ನಿರ್ಣಯಿಸದ ಸಮೀಕರಣ ವ್ಯವಸ್ಥೆಯಲ್ಲಿ ನಾನು ಹುಸಿ ವಿಲೋಮವನ್ನು ಬರೆಯಬಹುದು ಮತ್ತು x ಗೆ ಸ್ವಲ್ಪ ಪರಿಹಾರವನ್ನು ಪಡೆಯಬಹುದು ಮತ್ತು x ಗೆ ಯಾವ ಗುಣ ನಿರ್ಣಯಿಸದ ವ್ಯವಸ್ಥೆ ಹೊಂದಿದೆ ಆದ್ದರಿಂದ ರೇಖೀಯ ಬೀಜಗಣಿತದ ಪ್ರಕಾರ ಸ್ಯೂಡೊ ಇನ್ವರ್ಸ್ ಕೇಂದ್ರ ದಿಂದ ಕನಿಷ್ಠ ಅಂತರವನ್ನು ಹೊಂದಿರುವ ಪರಿಹಾರವಾಗಿದೆ ಆದ್ದರಿಂದ ನಾನು ಹುಸಿ ವಿಲೋಮವನ್ನು ಬಳಸಿದರೆ ಮೂಲತಃ ಕನಿಷ್ಠ 2 ಮಾನದಂಡದ ಪರಿಹಾರಗಳು ಸಿಗುತ್ತದೆ ವಿರಳ ಪರಿಹಾರಕ್ಕೆ ಅವು ಕೆಲವು ಪ್ರೇರಣೆಯಾಗಿರಬಹುದು ವಿರಳ ಪರಿಹಾರವನ್ನು ಏಕೆ ಬಯಸುತ್ತೇವೆ ಎಂದು ನಾನು ನಿಮಗೆ ಪ್ರೇರಣೆ ನೀಡುತ್ತೇನೆ ಮತ್ತು ಅದು ವಿರಳ ಪರಿಹಾರವೆಂದರೆ 2 ಮಾನದಂಡದ ಬದಲು ಕನಿಷ್ಠ 1 ಮಾನದಂಡದ ಮೇಲೆ ವಿಧಿಸುವುದರ ಮೂಲಕ ಬರುತ್ತದೆ ಕಡಿಮೆ ಶಕ್ತಿಯು ಕನಿಷ್ಠ 2 ಮಾನದಂಡ ಮತ್ತು ವಿರಳತೆ ಆದ್ದರಿಂದ ವಿರಳತೆ ಎಂದರೆ ಏನು ಹೆಚ್ಚಿನ ದಾಖಲೆಗಳು ಶೂನ್ಯ ಕೆಲವೇ ದಾಖಲೆಗಳು ಶೂನ್ಯೇತರ ಆದ್ದರಿಂದ ಇದು ಏಕೆ ಪರಿಹಾರವಾಗಿರಬೇಕು ಎಂದು ನಾವು ಆಶ್ಚರ್ಯಪಡಬಹುದುಆದ್ದರಿಂದ ನಾನು ಕನಿಷ್ಟ 1 ಮಾನದಂಡ ಬಯಸುತ್ತೇನೆ ನಂತರ ಈ ಆಪ್ಟಿಮೈಸೇಶನ್ ಸಮಸ್ಯೆಯು ಈ ರೀತಿಯಾಗಿ ಮಾರ್ಪಡಿಸಲ್ಪಡುತ್ತದೆ ಅದು ದೂರವನ್ನು ಕಡಿಮೆ ಮಾಡಲು ಅಥವಾ ಅಂದಾಜು ಮತ್ತು ಅಳತೆಯ ನಡುವಿನ ವ್ಯತ್ಯಾಸವನ್ನು ಕಡಿಮೆ ಮಾಡಲು ನಾನು ಬಯಸುತ್ತೇನೆ ಆದರೆ 1 ಮಾನದಂಡ ಕನಿಷ್ಠವಾಗಬೇಕೆಂದು ನಾನು ಬಯಸುತ್ತೇನೆ ಮತ್ತು ಬೀಟಾ ಕೆಲವು ಹೈಪರ್ ಪ್ಯಾರಾಮೀಟರ್ ಆಗಿದ್ದು ಅದನ್ನು ನಾನು ಸಂಖ್ಯಾತ್ಮಕವಾಗಿ ನಿರ್ಧರಿಸುತ್ತೇನೆ ಆದ್ದರಿಂದ ನನ್ನ ಆದರ್ಶ ಪರಿಹಾರ ಇವೆರಡನ್ನೂ ಕಡಿಮೆ ಮಾಡುವಂತಿರಬೇಕು ಈ ಅನಂತ ಪರಿಹಾರಗಳಿಂದ ಇದನ್ನು ಕಡಿಮೆ ಮಾಡುವ ಪರಿಹಾರವನ್ನು ಬಯಸುತ್ತೇನೆ ಮತ್ತು ವಿಲೋಮ ಸಮಸ್ಯೆಗಳ ಭಾಷೆಯಲ್ಲಿ ಅಂಕಿಅಂಶಗಳು ಹೆಚ್ಚಿನ ಮಾಹಿತಿಯನ್ನು ಸೇರಿಸುವುದನ್ನು ಕ್ರಮಬದ್ಧಗೊಳಿಸುವಿಕೆ ಎಂದು ಕರೆಯಲಾಗುತ್ತದೆ ಅದು ತಾಂತ್ರಿಕ ಪದವಾಗಿದೆ ಆದ್ದರಿಂದ ಕೆಲವು ಹೆಚ್ಚಿನ ಮಾಹಿತಿ Minimum 1 norm minimum 2 norm ಯನ್ನು ನೀಡುವ ಮೂಲಕ ಪರಿಹಾರವನ್ನು ಕ್ರಮಬದ್ಧಗೊಳಿಸಿಲಾಗಿದೆ ಹೌದು ಆದ್ದರಿಂದ ಇದು ವಾಸ್ತವಕ್ಕೆ ಏಕೆ ಹೊಂದಿಕೆಯಾಗಬೇಕು ಎಂಬುದು ಪ್ರಶ್ನೆಯಾಗಿದೆ ಈ ಸ್ತನ ಕ್ಯಾನ್ಸರ್ ಇಮೇಜಿಂಗ್ ಸಮಸ್ಯೆಗೆ ನನ್ನ ಪರಿಹಾರವು ಕನಿಷ್ಟ 1 ಮಾನದಂಡವನ್ನು ಏಕೆ ಹೊಂದಿರಬೇಕು ನಾವು 1 norm ಮತ್ತು 2 norm ನ ಗುಣಗಳನ್ನು ನೋಡುವ ಮತ್ತು ನಂತರ 1 norm ಏಕೆ ಒಳ್ಳೆಯದು ಎಂದು ನೋಡುವ ಆದ್ದರಿಂದ ನಾನು ಕಂಡುಕೊಂಡ ಅನಂತ ಪರಿಹಾರವನ್ನು ನಿರ್ಧರಿಸಲಾಗುವುದಿಲ್ಲ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ನೋಡೋಣ ಆದ್ದರಿಂದ ಇಲ್ಲಿ ಈ ಮೊದಲ ಪ್ರಕರಣವೆಂದರೆ ನಾನು ಇಲ್ಲಿ ಈ ನೀಲಿ ರೇಖೆಯಲ್ಲಿ ಇರುವುದು ಆದ್ದರಿಂದ ಎರಡು ಅಸ್ಥಿರಗಳು ಒಂದು ಸಮೀಕರಣವು ನಾವು ದೃಶ್ಯೀಕರಿಸಬಹುದಾದ ಸರಳ ವಿಷಯ ಎರಡು ಅಸ್ಥಿರಗಳಲ್ಲಿ ಒಂದು ಸಮೀಕರಣವು ನಿಮ್ಮ ನೀಲಿ ರೇಖೆ ಆದ್ದರಿಂದ ನಾನು ಡೇಟಾ ಸಮೀಕರಣವನ್ನು ಕರೆಯುತ್ತಿದ್ದೇನೆ ಮತ್ತು ಕನಿಷ್ಠ ಶಕ್ತಿಯಾಗಿರುವ ಕನಿಷ್ಠ l2 norm ನ್ನು ನಾನು ಬಯಸಿದರೆ ನಾನು ಏನು ಮಾಡಬಹುದು ಆದ್ದರಿಂದ ಇಲ್ಲಿರುವ ಈ ಕೆಂಪು ಡ್ಯಾಶ್ ರೇಖೆಗಳು ಇವೆಲ್ಲವೂ ಸ್ಥಿರ 2 norm ವಲಯಗಳಾಗಿವೆ ಆದ್ದರಿಂದ ಉದಾಹರಣೆಗೆ ಇದು 0 5 ತ್ರಿಜ್ಯವಾಗಿದೆ ಆದ್ದರಿಂದ ನಾನು ಡೇಟಾ ಸಮೀಕರಣವನ್ನು ಸ್ಪರ್ಶಿಸುವವರೆಗೆ ಇದನ್ನು ಹೆಚ್ಚಿಸಿದರೆಈ ಬಿಂದುವಿನಲ್ಲಿ ದತ್ತಾಂಶ ಸಮೀಕರಣ ತೃಪ್ತಿಗೊಳ್ಳುತ್ತದೆ ಏಕೆಂದರೆ x1 x2 ದತ್ತಾಂಶ ರೇಖೆಯಲ್ಲಿದೆ ಇದರರ್ಥ s GS Ux ಮತ್ತು ಎಲ್ಲಾ ಸಂಭಾವ್ಯ ಪರಿಹಾರವು ಕನಿಷ್ಠ ಶಕ್ತಿಯನ್ನು ಹೊಂದಿದೆ ಎಂದುಹೇಳಬಹುದು ಏಕೆಂದರೆ ಇದು ಅಲ್ಲಿ ಒಂದು ಸ್ಪರ್ಶಕವಾಗಿರುವುದರಿಂದ ಇದು ಕನಿಷ್ಠ ಶಕ್ತಿಯ ಪರಿಹಾರ ತುಂಬಾ ಒಳ್ಳೆಯದು ಎಂದು ಹೇಳುತ್ತೇನೆ ಆದರೆ ಈಗ ನಾನು ಇಲ್ಲಿ ಉತ್ತರವನ್ನು ನೋಡಿದಾಗ ಇದು x1ನ ಕೆಲವು ಶೂನ್ಯೇತರ ಮೌಲ್ಯವನ್ನು ಮತ್ತು x2 ನ ಕೆಲವು ಶೂನ್ಯೇತರ ಮೌಲ್ಯವನ್ನು ಹೊಂದಿದೆ ಈಗ ನಾನು ಕನಿಷ್ಟ 1 norm ಪರಿಹಾರವನ್ನು ನೋಡಿದಾಗ ಇದು ಮೊದಲಿನಂತೆ ನನ್ನ ಡೇಟಾ ಸಮೀಕರಣವಾಗಿದೆ ಈ ಡೇಟಾ ಸಮೀಕರಣದಲ್ಲಿ constant 1 norm ಪರಿಹಾರದ ನಕ್ಷೆ ರಚಿಸುತ್ತೇನೆ ಏಕೆಂದರೆ constant 1 norm ಗೆ ಲೋಕಸ್ l1 norm | xi | ನ ಸಂಕಲನವಾಗಿದೆsummation of |xi| ಆದ್ದರಿಂದ ಇಲ್ಲಿ ಮೇಲಿನ ಚತುರ್ಭುಜದಲ್ಲಿ ಸಮೀಕರಣ x1 x2 const ಆಗಿದೆ ಆದ್ದರಿಂದ ಅದು ಕೇವಲ ಲೈನ್ ಆದ್ದರಿಂದ ಇವೆಲ್ಲವೂ1 norm ಮೌಲ್ಯದಲ್ಲಿ ವಿಸ್ತರಿಸುತ್ತಿರುವ ಸಮಾನಾಂತರ ರೇಖೆಗಳು ಈಗ ಈ ನೀಲಿ ರೇಖೆಯನ್ನು ಇಲ್ಲಿ ಈ ಬಿಂದು ಹೊಡೆಯಬಲ್ಲದು ಆದ್ದರಿಂದ ಈ ಬಿಂದು ದತ್ತಾಂಶ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಏಕೆಂದರೆ ಅದು ನೀಲಿ ರೇಖೆಯಲ್ಲಿದೆ ಮತ್ತು ಇದು ಸಾಧ್ಯವಿರುವ ಎಲ್ಲ ಪರಿಹಾರಗಳಲ್ಲಿ ಕನಿಷ್ಠ 1 norm ನ್ನು ಹೊಂದಿದೆ ಈಗ ಈ ಪರಿಹಾರದ ಸ್ವರೂಪವನ್ನು ನೋಡಿ ಇಲ್ಲಿ ಇದು x2 ನ ಶೂನ್ಯೇತರ ಮೌಲ್ಯವನ್ನು ಹೊಂದಿದೆ ಮತ್ತು x1 ನ ಮೌಲ್ಯವು 0 ಎಂದು ನೀವು ನೋಡಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ಇದು ವಿರಳ ಪರಿಹಾರವಾಗಿದೆ ಏಕೆಂದರೆ ಒಂದು ನಮೂದು 0 ನಾನು ಈ ಆಲೋಚನೆಯನ್ನು ಅನೇಕ ಆಯಾಮಗಳಿಗೆ ವಿಸ್ತರಿಸಿದರೆ ಈ ಹೈಪರ್ ಪ್ಲೇನ್ ಕೆಲವು ಅಕ್ಷದಲ್ಲಿ ಮಾತ್ರ ಸ್ಪರ್ಶಿಸುತ್ತದೆ ಅದು ಎಲ್ಲೋ ನಡುವೆ ಸ್ಪರ್ಶಿಸುವುದಿಲ್ಲ ಆದ್ದರಿಂದ ನನ್ನ ಪರಿಹಾರವು ವಿರಳವಾಗಿರುತ್ತದೆ ಆದ್ದರಿಂದ ಇದು ಕನಿಷ್ಟ ಎಲ್ 1 ನಾರ್ಮ್ ಅನ್ನು ಹಾಕುವುದರಿಂದ ವಿರಳತೆಯನ್ನು ಹೊಂದಿರುವ ಪರಿಹಾರವನ್ನು ಉತ್ತೇಜಿಸುತ್ತದೆ ಯಾಕೆಂದರೆ ಜ್ಯಾಮಿತಿgeometry ಈಗ ನಾವು ನಿರ್ಣಾಯಕ ಪ್ರಶ್ನೆಯನ್ನು ನೋಡೋಣ ನನ್ನ ವಾಸ್ತವತೆಯು ವಿರಳ ಪರಿಹಾರಕ್ಕೆ ಏಕೆ ಹೊಂದಿಕೆಯಾಗಬೇಕು ಆದ್ದರಿಂದ ಇಲ್ಲಿ ನಾವು ಸ್ವಲ್ಪ ಸಿಗ್ನಲ್ ಸಂಸ್ಕರಣೆಯನ್ನು ಹೊಂದಿರುವುದರಿಂದ ಅದರ ಬಗ್ಗೆ ನೋಡಬೇಕಾಗಿದೆ ಆದ್ದರಿಂದ ನಾವು ನೈಸರ್ಗಿಕ ಚಿತ್ರಗಳನ್ನು ನೋಡವ ಮತ್ತು ಸಿಗ್ನಲ್ ಪ್ರೊಸೆಸಿಂಗ್ ಅಥವಾ DSPಯಲ್ಲಿ ನೀವು ವಿವಿಧ ರೀತಿಯ ಆಧಾರಗಳನ್ನು ನೋಡಿದ್ದೀರಿ ಆದ್ದರಿಂದ ವೇವ್ಲೆಟ್ ಬೇಸ್ ಡಿಸ್ಕ್ರೀಟ್ ಕೊಸೈನ್ ಬೇಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಬೇಸಿಸ್ ಎಂದು ಕರೆಯಲ್ಪಡುವ ವಿಷಯಗಳಂತಹ ಹಲವಾರು ಬೇಸ್ಗಳು ಗಿವೆ ಮತ್ತು ನಾನು ನೈಸರ್ಗಿಕ ಚಿತ್ರವನ್ನು ನೋಡಲು ಬಯಸುತ್ತೇನೆ ಬೆಕ್ಕು ನೈಸರ್ಗಿಕ ವಸ್ತುವಾಗಿದೆ ಆದ್ದರಿಂದ ಇದು ಸ್ತನ ಅಂಗಾಂಶದ ಅಡ್ಡ ವಿಭಾಗವಾಗಿದೆ ಆದ್ದರಿಂದ ಇಲ್ಲಿ ಮೇಲಿನ ಎಡಭಾಗದಲ್ಲಿರುವ ಮೂಲ ಚಿತ್ರ ಇದು 46000 ಪಿಕ್ಸೆಲ್ಗಳನ್ನು ಹೊಂದಿದೆ ಆದ್ದರಿಂದ ಪಿಕ್ಸೆಲ್ ಡೊಮೇನ್ನಲ್ಲಿpixel domain ಈ ಚಿತ್ರವನ್ನು ಸರಿಯಾಗಿ ಪ್ರತಿನಿಧಿಸಲು ನನಗೆ 46000 ಸಂಖ್ಯೆಗಳು ಬೇಕು ನಾನು ಡೌಬೆಚೀಸ್ 4 ವೇವ್ಲೆಟ್ ಆಧಾರ ಎಂದು ಕರೆಯುವುದನ್ನು ಬಳಸುತ್ತಿದ್ದರೆ ಅದು ಏನೆಂದು ನಮಗೆ ತಿಳಿದಿಲ್ಲ ಆದರೆ ಇದು ಒಂದು ರೀತಿಯ ಆರ್ಥೋಗೋನಲ್ ಆಧಾರವಾಗಿದೆ ಈ ಆರ್ಥೋಗೋನಲ್ ಆಧಾರದ ಮೇಲೆ ನಾನು ಗುಣಾಂಕಗಳಲ್ಲಿ ನಾಲ್ಕನೇ ಒಂದು ಭಾಗವನ್ನು ಮಾತ್ರ ಇಟ್ಟುಕೊಂಡರೆ ಇದನ್ನು ಪಡೆಯುತ್ತೇನೆ ಈ ಎರಡರ ನಡುವಿನ ವ್ಯತ್ಯಾಸವನ್ನು ನೀವು ದೃಶ್ಯೀಕರಿಸಬಹುದೇ ಈ ಎರಡು ಚಿತ್ರಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಹೇಳುವುದು ದೃಷ್ಟಿಗೋಚರವಾಗಿ ಅಂದರೆ ಬರಿಗಣ್ಣಿನಿಂದ ಅಸಾಧ್ಯವಾದದ್ದು ಆದರೆ 46000 ರಿಂದ ಗುಣಾಂಕದ ನಾಲ್ಕನೇ ಒಂದು ಭಾಗವನ್ನು ಮಾತ್ರ ಇರಿಸಿದ್ದೇನೆ ಆದ್ದರಿಂದ ಕೇವಲ 10000 ಗುಣಾಂಕಗಳು ಮಾತ್ರ ಬೇಕಾಗಿದ್ದವು ಆಗ ನನಗೆ ಸ್ವಲ್ಪ ಸಿಕ್ಕಿತು ಈ ವೇವ್ಲೆಟ್ ಡೊಮೇನ್ನಲ್ಲಿ ಸ್ವಲ್ಪ ಹೆಚ್ಚು ಆಪ್ಟಿಮೈಸೇಶನ್ ಮಾಡಿದ್ದೇನೆ ಮತ್ತು ನಾನು ಕೇವಲ 7 ಗುಣಾಂಕಗಳನ್ನು ನೋಡುತ್ತೇನೆ ಈಗ ಅದು ಸ್ವಲ್ಪಅಸ್ಪಷ್ಟವಾಗಿ ಕಾಣುತ್ತದೆ ಆದರೆ ಅದು ಬೆಕ್ಕು ಎಂದು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಕಣ್ಣುಗಳು ಎಲ್ಲಿ ಮೂಗು ಎಲ್ಲಿದೆ ಮತ್ತು ಕಿವಿ ಎಲ್ಲಿದೆ ಎಂದು ನಾನು ನಿಮಗೆ ಹೇಳಬಲ್ಲೆ ಆದರೆ ನಾನು ಎಷ್ಟು ಗುಣಾಂಕಗಳನ್ನು ಹೊಂದಿದ್ದೇನೆ ಸರಿಸುಮಾರು 3000 ಗುಣಾಂಕಗಳನ್ನು ಇರಿಸಲಾಗಿದೆ ಆದ್ದರಿಂದ 40000 ರಿಂದ ಪ್ರಾರಂಭಿಸಿ 3000 ಗುಣಾಂಕಗಳಿಗೆ ಇಳಿದಿದೆ ನಂತರ ಕೇವಲ 2 ಪ್ರತಿಶತ ಗುಣಾಂಕಗಳನ್ನು ಮಾತ್ರ ಇಟ್ಟಾಗ ಇದು ತುಂಬಾ ಅಸ್ಪಷ್ಟವಾಗಿದೆ ಆದರೆ ಕಣ್ಣುಗಳು ಎಲ್ಲಿದೆ ಎಂಬ ನನ್ನ ಪ್ರಶ್ನೆಗೆ ಉತ್ತರ ಸಿಗಬಹುದು ಆದರೆ ಎಷ್ಟು ಮೀಸೆಗಳಿವೆ ಎಂಬ ಈ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಒಂದು ಉತ್ತಮ ಪ್ರೇರಣೆಯಾಗಿದೆ ನನ್ನ ಇಮೇಜಿಂಗ್ ಡೊಮೇನ್ 46000 ಸಂಖ್ಯೆಗಳ ಅಗತ್ಯವಿರುವ ಪಿಕ್ಸೆಲ್ ಡೊಮೇನ್ನಲ್ಲಿ ನೋಡುವ ಬದಲು ನಾನು ಅದನ್ನು ರೇಖೀಯ ರೂಪಾಂತರವಾಗಿ ಪರಿವರ್ತಿಸಬಹುದು ಆದ್ದರಿಂದ ರೇಖೀಯ ರೂಪಾಂತರ ವೇವ್ಲೆಟ್ ಪರಿವರ್ತನೆಯು ರೇಖೀಯ ರೂಪಾಂತರವಾಗಿದೆ ಇದರರ್ಥ ಇದನ್ನು ಸರಳ ಮ್ಯಾಟ್ರಿಕ್ಸ್ ನಿಂದ ನಿರೂಪಿಸಬಹುದು ನಾನು ಸರಿಯಾದ ಮ್ಯಾಟ್ರಿಕ್ಸ್ ಅನ್ನು ಆರಿಸಿದರೆ ನಾನು ಕೇವಲ 2 ಪ್ರತಿಶತ ಗುಣಾಂಕಗಳೊಂದಿಗೆ ಮಾಡಬಹುದು ಆದ್ದರಿಂದ ಇದರ ಶೇಕಡಾ 2 ರಷ್ಟು ಸರಿಸುಮಾರು ಎಷ್ಟು 1000 ಕ್ಕಿಂತ ಕಡಿಮೆ ಹೌದು ಅದು 900 ಅಥವಾ 900 ಸಂಖ್ಯೆಗಳೊಂದಿಗೆ ನಾನು ತುಂಬಾ ಉತ್ತಮವಾದ ಪರಿಹಾರವನ್ನು ಪಡೆಯಬಹುದು 2 ಪ್ರತಿಶತ ಗುಣಾಂಕಗಳನ್ನು ಇಟ್ಟುಕೊಂಡಾಗ ಏನು ಮತ್ತು ಉಳಿದ 98 ಗೆ ನಾನು ಏನು ಮಾಡಿದ್ದೇನೆ ನಾನು ಅವುಗಳನ್ನು 0 ಗೆ ಹೊಂದಿಸಿದ್ದೇನೆ ಆದ್ದರಿಂದ ವೇವ್ಲೆಟ್ ಡೊಮೇನ್ನಲ್ಲಿ ಈ ಚಿತ್ರವು ವಿರಳವಾಗಿದೆ ಬಹಳ ವಿರಳವಾಗಿ 100 ಸಂಖ್ಯೆಗಳಲ್ಲಿ ಕೇವಲ 2 ಪ್ರತಿಶತ 2 ಮಾತ್ರ ಶೂನ್ಯವಲ್ಲದ ಉಳಿದವುಗಳು ಶೂನ್ಯ ಆದ್ದರಿಂದ ಏನು ಸ್ತನ ಅಂಗಾಂಶದ ಅಡ್ಡ ವಿಭಾಗವು ನೈಸರ್ಗಿಕ ಚಿತ್ರವಾಗಿದೆ ಎಂಬ ಅಪ್ರಿಯೋರಿ ಮಾಹಿತಿಯನ್ನು ನಾನು ಬಳಸುತ್ತಿದ್ದೇನೆ ನಾನು ಪ್ರಾಯೋಗಿಕವಾಗಿ ತಿಳಿದಿದ್ದೇನೆಂದರೆ ನೈಸರ್ಗಿಕ ಚಿತ್ರಗಳು ಪ್ರತ್ಯೇಕವಾದ ಕೊಸೈನ್ ಡೊಮೇನ್ನಲ್ಲಿ ವೇವ್ಲೇಟ್ ಡೊಮೇನ್ನಲ್ಲಿ ವಿರಳವಾಗಿರುವುದನ್ನು ಗಮನಿಸಲಾಗಿದೆ ಆದ್ದರಿಂದ ನಾನು ಇದು ಒಂದು ಪ್ರಾರ್ಥಮಿಕ ಮಾಹಿತಿಯನ್ನು ಬಳಸುತ್ತಿದ್ದೇನೆ ಮತ್ತು ವೇವ್ಲೆಟ್ ಡೊಮೇನ್ನಲ್ಲಿನ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇನೆ ಏಕೆಂದರೆ ಅಲ್ಲಿ ಹಲವಾರು ಅಸ್ಥಿರಗಳು ಕಡಿಮೆ ಇರುತ್ತವೆ ಹೌದು ಇನ್ನೊಂದು ದೊಡ್ಡ ವಿಷಯವೆಂದರೆ ಯಾವ ಗುಣಾಂಕಗಳು ಶೂನ್ಯವೆಂದು ನಮಗೆ ತಿಳಿಯಬೇಕಾಗಿಲ್ಲ ಕನಿಷ್ಠ 1 norm ಪರಿಹಾರವನ್ನು ನಾನು ಪರಿಹರಿಸುವಾಗ ನಾನು ಈ ಗುಣಾಂಕಗಳು ಶೂನ್ಯೇತರವಾಗಲಿರುವ ಪರಿಹಾರಕಕ್ಕೆ ಹೇಳಬೇಕಾಗಿಲ್ಲ ಯಾವ ಸಂಖ್ಯೆಗಳು ಎಂದು Tt ಕಂಡುಹಿಡಿಯಬಹುದು ಹೌದು ಆದ್ದರಿಂದ ಅದು ನಿಜವಾಗಿ ನಾವು ಮಾಡಿದ್ದೇವೆ ಆದ್ದರಿಂದ ಉದಾಹರಣೆಗೆ ಇದು ಮೂಲ ಚಿತ್ರ ಇದನ್ನು ಲೆವೆಲ್ 1 ವೇವ್ವ್ಲೆಟ್ ವಿಭಜನೆ ಎಂದು ಕರೆಯಲಾಗುತ್ತದೆ ಇದು ಮಟ್ಟ 2 ತರಂಗ ವಿಭಜನೆ ನನ್ನ ಪ್ರಕಾರ ಇವು ಪ್ರತ್ಯೇಕ ವೇವ್ಲೆಟ್ ರೂಪಾಂತರಗಳಲ್ಲದಿದ್ದರೆ ತರಂಗವು ವಿಭಿನ್ನ ಹಂತಗಳಿಗೆ ಸರಿಯಾಗಿ ರೂಪಾಂತರಗೊಳ್ಳುತ್ತದೆ ಆದ್ದರಿಂದ ಇದು ಒಂದು ಹಂತ 1 ಹಂತ 2 ಮತ್ತು ಹಂತ 3 ಆದ್ದರಿಂದ ಅವೆಲ್ಲವೂ ಸಂಬಂಧಿಸಿವೆ ಆದ್ದರಿಂದ ನೀವು ವೇವ್ಲೆಟ್ ರೂಪಾಂತರಗಳ ಸಿದ್ಧಾಂತವನ್ನು ಅಧ್ಯಯನ ಮಾಡಿದರೆ ಅವುಗಳು ಹೇಗೆ ಬಹಳ ಸಂಬಂಧ ಹೊಂದಿವೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಈ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಕ್ಷೇತ್ರವೆಂದರೆ ಕಂಪ್ರೆಸ್ಸಿವ್ ಸೆಂಸಿಂಗ್ ಕ್ಷೇತ್ರ ಆದ್ದರಿಂದ ಕಂಪ್ರೆಸ್ಸಿವ್ ಸೆಂಸಿಂಗ್ ಎಂದರೆ ಮಾದರಿ ಡೇಟಾದಿಂದ ವಿರಳ ಪರಿಹಾರಗಳನ್ನು ಪಡೆಯುವುದು ನಾನು ಕಡಿಮೆ ಡೇಟಾವನ್ನು ಹೊಂದಿದ್ದೇನೆ ಮತ್ತು ಪರಿಹಾರವನ್ನು ಮರುಪಡೆಯಲು ಬಯಸುತ್ತೇನೆ ಕನಿಷ್ಠ l1 ಎಂದರೆ ಏನು ನಾವು ಇಲ್ಲಿಗೆ ಹಿಂತಿರುಗಿದಾಗ ಕನಿಷ್ಠ l1ಎಂದರೆ ವಿರಳವಾಗಿದೆ ಎಂದು ನಾವು ನೋಡಿದ್ದೇವೆ ವೇವ್ಲೆಟ್ ಡೊಮೇನ್ನಲ್ಲಿ ನನ್ನ ವಸ್ತುವು ವಿರಳವಾಗಲಿದೆ ಎಂದು ನನಗೆ ಮೊದಲೇ ತಿಳಿದಿದೆ ಆದ್ದರಿಂದ ಅದಕ್ಕಾಗಿಯೇ ನಾನು ನನ್ನ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಕನಿಷ್ಠ l1 normನ್ನು ಜಾರಿಗೊಳಿಸಲಿದ್ದೇನೆ ಆದ್ದರಿಂದ ಅರ್ಥಪೂರ್ಣ ಪರಿಹಾರವನ್ನು ಪಡೆಯುತ್ತೇನೆ ಅದು ತರ್ಕ ಆದ್ದರಿಂದ ಇದು ಒಂದು ಸಮಸ್ಯೆಯಾಗಿತ್ತು ನನ್ನ ಪ್ರಕಾರ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದು ಸಾಕಷ್ಟು ಮಾಹಿತಿಯನ್ನು ಹೊಂದಿರದ ಸಮಸ್ಯೆ ಸಾಕಷ್ಟು ಮಾಹಿತಿ ಇಲ್ಲದಿರುವುದು ತಾಂತ್ರಿಕ ಪದ ಯಾವುದು ಇಲ್ ಪೋಸ್ಡ್ಆದ್ದರಿಂದ ವಿಲೋಮ ಸಮಸ್ಯೆ ಕೆಟ್ಟದ್ದಾಗಿದೆ ಯಾಕೆಂದರೆ ನಾನು ಹೆಚ್ಚುವರಿ ಪ್ರಾರ್ಥಮಿಕ ಮಾಹಿತಿಯನ್ನು ನೀಡಬೇಕಾದಷ್ಟು ಮಾಹಿತಿಯಿಲ್ಲ ಅದು ವಿರಳವಾಗಿದೆ ಇದು ಈ ಬ್ಯಾಂಡ್ ಸೀಮಿತವಾಗಿದೆ ಎಲ್ಲವೂ ಅದು ಪ್ರಿಯರಿ ಮಾಹಿತಿ ನಾವು ಮಾತನಾಡಲು ಹೊರಟಿರುವ ಎರಡನೇ ಸಮಸ್ಯೆ ರೇಖಾತ್ಮಕವಲ್ಲದ ಸಮಸ್ಯೆಯಾಗಿದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಊಹಿಸುತ್ತಿರುವುದು U ಕ್ಷೇತ್ರವೇನು ಯಾರಾದರೂ ಅದನ್ನು ನನಗೆ ಮಾಂತ್ರಿಕವಾಗಿ ನೀಡಿದ್ದಾರೆ ಎಂದು ನಾವು ಹೇಳಿದ್ದೇವೆ ಮತ್ತು ನಾವು 1 norm or 2 norm ಬಗ್ಗೆ ಮಾತ್ರ ಚಿಂತಿಸುತ್ತಿದ್ದೇವೆ ಈಗ ನಿಜ ಜೀವನದಲ್ಲಿಯೂ U ಸಹ ತಿಳಿದಿಲ್ಲ ಆದ್ದರಿಂದ ಈ ಸಮಸ್ಯೆಯಲ್ಲಿ Rx ಕ್ರಮಬದ್ಧಗೊಳಿಸುವಿಕೆ ಇದು 2 norm ಆಗಿರಬಹುದು ಇದು 1 norm ಆಗಿರಬಹುದು ಅದು ತರಂಗವಾಗಿರಬಹುದು ಅದು ಯಾವುದೇ ಹಕ್ಕನ್ನು ಹೊಂದಿರಬಹುದು ನಾವು ವಿವರಗಳನ್ನು ಬಿಡುವ ಆದರೆ ಮುಖ್ಯ ವಿಷಯವೆಂದರೆ U ತಿಳಿದಿಲ್ಲ ನಾವು ಇನ್ನೂ ಆ ಸಮಸ್ಯೆಗೆ ಬಂದಿಲ್ಲ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ U ತಿಳಿಯದಿದ್ದರೆ ಯಾವುದೇ ಸಮಸ್ಯೆಯಿಲ್ಲ ಎಂದು ನೀವು ಹೇಳಬಹುದು ಆದರೆ ಸಮೀಕರಣದ ವ್ಯಾಖ್ಯಾನದ ಪ್ರಕಾರ ಮ್ಯಾಟ್ರಿಕ್ಸ್ GD ಮತ್ತು U ನಡುವೆ ಸಂಬಂಧವಿದೆ ಎಂದು ಹೇಳಿದೆ ಆದ್ದರಿಂದ e ಮತ್ತು X ನೀಡಿದರೆ U ಅನ್ನು ಅಂದಾಜು ಮಾಡಬಹುದು ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸುವ ತಂತ್ರ ಯಾವುದು X ಬೆಲೆಯನ್ನು ಊಹಿಸಿ ಈ ಸಮೀಕರಣಕ್ಕೆ ಆದೇಶಿಸಿದಾಗ U ಅನ್ನು ಪಡೆಯಬಹುದು ಮತ್ತು U ಅನ್ನು ಈ ಸಮೀಕರಣಕ್ಕೆ ಆದೇಶಿಸಿದರೆ ಇದನ್ನು ಪರಿಹರಿಸಬಹುದು ಇದು ಒಂದು ವೇರಿಯಬಲ್ x ಲ್ಲಿ ಮಾತ್ರ ಸಮಸ್ಯೆಯಾಗುತ್ತದೆ ಇದನನ್ನು 80 ರ ದಶಕದ ಉತ್ತರಾರ್ಧದಲ್ಲಿ ಬಾರ್ನ್ ಇಟರೇಟಿವ್ ಮೆಥಡ್ಎಂದು ಕರೆಯಲ್ಪಡುತ್ತದೆ ಅಂತಹ ಪುನರಾವರ್ತನೆಯ ವಿಧಾನವು x ಗಾಗಿ ಕೆಲವು ಊಹೆಯೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ಅದು U ಅನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಆ U ಅನ್ನು ದತ್ತ ಸಮೀಕರಣಕ್ಕೆ ಆದೇಶಿಸಿದಾಗ x ಬೆಲೆ ದೊರೆಯುತ್ತದೆ ಆರ್ಗ್ಮಿನ್ ಕೆಳಗೆ ಬರೆಯಲಾದ x ಅನ್ನು ಕಡಿಮೆಗೊಳಿಸುವ ವೇರಿಯಬಲ್ ಪರ್ಮಿಟಿವಿಟಿ ಇದಕ್ಕೆ ವ್ಯತಿರಿಕ್ತವಾಗಿದೆ ಪರ್ಮಿಟಿವಿಟಿ ಮೈನಸ್ 1 ಪರ್ಮಿಟಿವಿಟಿ ಮೈನಸ್ 1 ಎಲ್ಲೆಡೆ ಕಾಣಿಸಿಕೊಂಡಿದೆ ಆದ್ದರಿಂದ ಅದನ್ನು ಮೈನಸ್ 1 ಎಂದು ಬರೆಯುವ ಬದಲು ಒಂದು ವೇರಿಯಬಲ್ x ಎಂದು ಕರೆದಿದ್ದೇನೆ ಮತ್ತು ಇದು ಪುನರಾವರ್ತನೆಯ ವಿಧಾನವಾಗಿದೆ ಈಗ ನಾನು ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ಹೋದಾಗ ಕಟ್ಟುನಿಟ್ಟಾಗಿ ಹೇಳುವುದಾದರೆ ನಿಮ್ಮಲ್ಲಿ ಸ್ವಲ್ಪ ಆಪ್ಟಿಮೈಸೇಶನ್ ಇದ್ದರೆ ಇದನ್ನು ಹೇಗೆ ಕಡಿಮೆಗೊಳಿಸುವುದು ಎಂದು ನಿಮಗೆ ತಿಳಿದಿರಬೇಕು ಆಪ್ಟಿಮೈಸೇಶನ್ ಅನ್ನು ಮರೆತುಬಿಡಿ ನಾನು ನಿಮಗೆ 1 ವೇರಿಯೇಬಲ್ನಲ್ಲಿ ಒಂದು ಕಾರ್ಯವನ್ನು ನೀಡುತ್ತೇನೆ ಮತ್ತು ಅದರ ಕನಿಷ್ಠತೆಯನ್ನು ಕಂಡುಹಿಡಿಯಲು ನಾನು ಕೇಳುತ್ತೇನೆ ನೀವು ಏನು ಮಾಡುತ್ತೀರಿ ಅದನ್ನು ಬೇರ್ಪಡಿಸಿ ನಾವು ಅದನ್ನು ಪ್ರತ್ಯೇಕಿಸುತ್ತೇವೆ ಆಪ್ಟಿಮೈಸೇಶನ್ನಲ್ಲಿ ಫ್ಯಾನ್ಸಿಯರ್ ಭಾಷೆಯಲ್ಲಿ ನೀವು ಏನು ಮಾಡುತ್ತೀರಿ ಗ್ರೇಡಿಯಂಟ್ ನೀವು ಗ್ರೇಡಿಯಂಟ್ ಅನ್ನು ಕಂಡುಹಿಡಿಯುತ್ತೀರಿ ಮೂಲತಃ ಕಲ್ಪನೆಯು ಡಿಫ್ಫೆರೆನ್ಶಿಯೇಷನ್ ಆಗಿದೆ ಈಗ ಈ ವಸ್ತು ಮತ್ತು U ಇಲ್ಲಿಗೆ ಬಂದಿದೆ x ನ ಆರಂಭಿಕ ಅಂದಾಜಿನ ಆಧಾರದ ಮೇಲೆ ನಾವು ಕೆಲವು ಮೌಲ್ಯವನ್ನು ಬದಲಿಸುತ್ತಿದ್ದೇವೆ ಆದರೆ ನಾನು ವ್ಯುತ್ಪನ್ನವನ್ನು ತೆಗೆಯುವಾಗ U ಅನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇವೆಯೇ ಅಥವಾ ಒಂದು ಸಂಖ್ಯೆಯಾಗಿದ್ದರೆ ಅದು ಸ್ಥಿರವಾಗಿರುತ್ತದೆ ನಾನು U ಗಾಗಿ x ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ವಾಸ್ತವವಾಗಿ U ಎಂಬುದು x ನ ಕ್ರಿಯೆಯಾಗಿದೆ ಮತ್ತು ಆ ಕಾರ್ಯವು ಇಲ್ಲಿದೆ ಆದ್ದರಿಂದ ನೀವು ತುಂಬಾ ಕಟ್ಟುನಿಟ್ಟಾಗಿದ್ದರೆ ಇದನ್ನು ಪಡೆಯಲು ನೀವು ಈ U ಅನ್ನು ಮೂಲ ಸಮೀಕರಣಕ್ಕೆ ಬದಲಿಯಾಗಿ ತೆಗೆದುಕೊಳ್ಳಬೇಕು ಇದು GS Ux ಈಗ ನಾನು ಯಾವುದೇ ಮಧ್ಯಂತರ ವೇರಿಯೇಬಲ್ಗಳನ್ನು ತೆಗೆದುಹಾಕಿದ್ದೇನೆ ಅದು x ನ ಸಮೀಕರಣ ಮಾತ್ರ ಏಕೆಂದರೆ s ಮಾಪನ GS ಮತ್ತು GD ತಿಳಿದಿದೆ x ಇಲ್ಲಿ ಇದೆ ಆದ್ದರಿಂದ ಇದು ತುಂಬಾ ಸಂಕೀರ್ಣವಾಗಿ ಕಾಣುವ ಸಮೀಕರಣವಾಗಿದೆ ಆದರೆ ಇದು ಒಂದು ವೇರಿಯೇಬಲ್ನಲ್ಲಿನ ಸಮೀಕರಣವಾಗಿದೆ ಒಂದು ಅಸ್ಥಿರ ಒಂದು ಅಜ್ಞಾತ x ಇದನ್ನು ಕರ್ಣೀಯವಾಗಿ ಬರೆಯುವುದು ಏಕೆಂದರೆ ಅದರಲ್ಲಿ ಪ್ರವೇಶಿಸಬಾರದು ಎಂದು ಆಶಿಸುತ್ತಿದ್ದೆ ಆದರೆ ಇದನ್ನು ಇಲ್ಲಿ ಬರೆಯಲು ನಾನು ಬಿಡುತ್ತೇನೆ ಆದ್ದರಿಂದ ಈ U x ಇಲ್ಲಿ ಎಲ್ಲೆಡೆಯೂ ಗೋಚರಿಸುತ್ತದೆ ಅದು ನಿಜವಾದ ವಿಷಯ ಯಾವುದು ಎಂದು ನೀವು ಅವಿಭಾಜ್ಯ ಸಮೀಕರಣದಲ್ಲಿ ಗಮನಿಸಿದರೆ ಅದು χ r ′ E r ′ ತದನಂತರ G ಇಲ್ಲಿಗೆ ಮತ್ತು ಈ ಇಡೀ ವಿಷಯವನ್ನು ಸಂಯೋಜಿಸಲಾಗಿದೆ ಆದ್ದರಿಂದ ಇಲ್ಲಿ ಈ ವಿಷಯ ಯಾವಾಗಲೂ ರೇಖೀಯ ಬೀಜಗಣಿತದ ಭಾಷೆಯಲ್ಲಿ ಕಾಣಿಸಿಕೊಂಡರು ಅದು xiui ಅನ್ನು ಬರೆಯುವಂತೆಯೇ ಇತ್ತು ಆದ್ದರಿಂದ xiui ನೊಂದಿಗೆ ಕಾಲಮ್ ವೆಕ್ಟರ್ ಆಗಿದೆ ಈ xiui ಅನ್ನು ಹೇಗೆ ಬರೆಯುವುದು x ಮತ್ತು u ಗೆ ಸಂಬಂಧಿಸಿದಂತೆ ನಾನು ಇದನ್ನು ಮತ್ತು x ಅನ್ನು ಈ x1 ನಂತೆ ಬರೆಯಬಹುದು xn ಅನ್ನು u1 un ನಿಂದ ಗುಣಿಸಿದಾಗ ಇದು ನನಗೆ ಒಂದೇ ವಿಷಯವನ್ನು ನೀಡುತ್ತದೆ ಇದು 0 ಮತ್ತು ಇದು 0 ಅಥವಾ ನಾನು ಇದನ್ನುu1 · · · unT ಮತ್ತು ಕಾಲಮ್ ವೆಕ್ಟರ್ x1 · · · xnT ಎಂದು ಬರೆಯಬಹುದು ಹೌದು ಅದಕ್ಕಾಗಿಯೇ ಕೆಲವೊಮ್ಮೆ ಇದು ಸಣ್ಣ x ಎಂದು ನೀವು ಗಮನಿಸುತ್ತೀರಿ ಕೆಲವೊಮ್ಮೆ ಅದು X ಆದ್ದರಿಂದ ಕ್ಯಾಪಿಟಲ್ X ಎಂದು ಬರೆಯುವಾಗ ಅದನ್ನು ಕರ್ಣೀಯ ಆವೃತ್ತಿ ಎಂದು ಅರ್ಥೈಸುತ್ತೇನೆ ಇದರರ್ಥ ಆದ್ದರಿಂದ ಇದು u ಗುಣಿಸು ಕ್ಯಾಪಿಟಲ್ X ಆಗಿದೆ ಮತ್ತು ಇದು U x ಆದರೆ ನಾವು ಇದೀಗ ಇದನ್ನು ಪರಿಹರಿಸುತ್ತಿಲ್ಲವಾದ್ದರಿಂದ ಅದನ್ನು ಹಾಗೆಯೆ ಬಿಡುತ್ತಿದ್ದೇನೆ ಆದ್ದರಿಂದ ಅದಕ್ಕಾಗಿಯೇ ಈ ಇಡೀ ವಿಷಯವು ನಾನು ಪಡೆಯುವ ಯಾವುದಕ್ಕೂ ಕರ್ಣೀಯವಾಗುತ್ತದೆ ನಾನು ಪಡೆಯುವ ಯಾವುದೇ ಒಂದು ಕಾಲಮ್ ವೆಕ್ಟರ್ ಆಗಿರುತ್ತದೆ ನಾನು ಕರ್ಣೀಯ ಮ್ಯಾಟ್ರಿಕ್ಸ್ ರೂಪಕ್ಕೆ ಹಾಕಬೇಕಾಗಿದೆ x ಗಾಗಿ ಆರಂಭಿಕ ಮೌಲ್ಯವನ್ನು ನಾವು ಹೇಗೆ ಆರಿಸುತ್ತೇವೆ ಯಾವುದು ಹೆಚ್ಚು ನೀವು ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದರೆ ನೀವು ಏನು ಮಾಡುತ್ತೀರಿ ಆದ್ದರಿಂದ 0 ಕಾಂಟ್ರಾಸ್ಟ್ ವಾಸ್ತವವಾಗಿ ಅತ್ಯಂತ ಜನಪ್ರಿಯ ಆರಂಭಿಕ ಊಹೆ ಮತ್ತು ಇದಕ್ಕೆ ತುಂಬಾ ಜನಪ್ರಿಯವಾಗಿರುವ ಒಂದು ಹೆಸರಿದೆ ಇದು ವಿಲೋಮ ಚಿತ್ರಣದಲ್ಲಿ ಮಾತ್ರವಲ್ಲ ಕಣ ಭೌತಶಾಸ್ತ್ರದಲ್ಲೂ ಸಾಮಾನ್ಯವಾಗಿದೆ ಇದನ್ನು ಜನನ ಅಂದಾಜು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಮಗೆ ದೊರೆತ ಈ ಅವಿಭಾಜ್ಯ ಸಮೀಕರಣವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಸ್ಕ್ಯಾಟರಿಂಗ್ ಸಮೀಕರಣಗಳಲ್ಲಿಯೂ ಬರುತ್ತದೆ ಆದ್ದರಿಂದ ಇದು ಒಂದೇ ಎಂದು ಹೇಳಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನಿಂದ ಹುಟ್ಟಿದೆ ಮತ್ತು ಭೌತಶಾಸ್ತ್ರದ ಜನರು ಇದನ್ನು ಲಿಪ್ಮನ್ ಶ್ವಿಂಗರ್ ಸಮೀಕರಣ ಎಂದು ಕರೆಯುತ್ತಾರೆ ಮತ್ತು ವಿದ್ಯುತ್ ಎಂಜಿನಿಯರ್ಗಳು ಇದನ್ನು ಫ್ರೆಡೋಲ್ಮ್ ಸಮೀಕರಣ ಎಂದು ಕರೆಯುತ್ತಾರೆ ಈಗ ಈ ಸಮೀಕರಣದ ಸಮಸ್ಯೆ ಇದರ ನಿಖರತೆ ಆದ್ದರಿಂದ ನಾನು ಇದರ ಗ್ರೇಡಿಯಂಟ್ ತೆಗೆದಾಗ ಅದರಲ್ಲಿ ಎಲ್ಲವೂ ಇದೆ ಈ ಸಮೀಕರಣಕ್ಕಿಂತ ಭಿನ್ನವಾಗಿ ಒಂದು x ಇದೆ ಅಲ್ಲಿ U ಕೆಲವು ಸಂಖ್ಯೆಗಳಂತೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಗ್ರೇಡಿಯಂಟ್ ಅನ್ನು ಕಂಡುಹಿಡಿಯಲು ಬಯಸಿದರೆ ನಾನು ಈ ಸಮೀಕರಣವನ್ನು ಬಳಸಬೇಕು ಮತ್ತು ಈ ಗ್ರೇಡಿಯಂಟ್ ಅನ್ನು ಕಂಡುಹಿಡಿಯುವುದು ತುಂಬಾ ಕಠಿಣ ಕೆಲಸವಾಗಿದೆ ಏಕೆ x 0 ಆರಂಭಿಕ ಊಹೆಯಾಗಿದೆ ನೀವು ಬಯಸುವ ಯಾವುದನ್ನಾದರೂ ನೀವು ಆಯ್ಕೆ ಮಾಡಬಹುದುಸಾಮಾನ್ಯವಾದದ್ದನ್ನು ನಿಮಗೆ ಹೇಳುತ್ತದೆ ಇಲ್ಲಿ x 1 ನೀವು x0 ಆಯ್ಕೆ ಮಾಡಿದರೆ ಎಲ್ಲಾ ಕಡೆ ನಿರ್ವಾತ ಎಂದು ಊಹಿಸಿದ್ದೀರಿ ಎಂದರ್ಥ ಪುನರಾವರ್ತನೆಗಳು ಅದೇ ಊಹೆಗೆ ಹೇಗೆ ಕಾರಣವಾಗುತ್ತವೆಯೇ ಅಥವಾ ಇಲ್ಲವೇ ಹಾಗಾಗಿ I ನನ್ನ ವೆಚ್ಚದ ಕಾರ್ಯ ಈ ವಿಷಯದಲ್ಲಿ I ಒಂದು ವೇರಿಯೇಬಲ್ ಅನ್ನು ಹೊಂದಿದ್ದೇನೆ ಮತ್ತು ನನ್ನ ವೆಚ್ಚದ ಕಾರ್ಯವು ಉತ್ತಮವಾದ ಪ್ಯಾರಾಬೋಲಾ ಆಗಿದ್ದರೆ I ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದರ ಹೊರತಾಗಿಯೂ I ಯಾವಾಗಲೂ ಒಂದೇ ಬಿಂದುವಿನೊಂದಿಗೆ ಕೊನೆಗೊಳ್ಳುತ್ತದೆ ಆದರೆ ನನ್ನ ವೆಚ್ಚದ ಕಾರ್ಯವು ಮಲ್ಟಿಪಲ್ ಮಿನಿಮಾ ನಂತರ I ಎಲ್ಲಿಂದ ಪ್ರಾರಂಭಿಸಿದೆ ಎಂಬುದು ಮುಖ್ಯ ಮತ್ತು ಈ ವೆಚ್ಚದ ಕಾರ್ಯವನ್ನು ಇಲ್ಲಿ ನೋಡಿ ಈ ವಸ್ತುನಿಷ್ಠ ಕಾರ್ಯವು ಅದರ ಯಾವುದನ್ನಾದರೂ ಮಾಡುತ್ತದೆ ಆದರೆ ಉತ್ತಮವಾದ ಪ್ಯಾರಾಬೋಲಾ ಆದ್ದರಿಂದ ನೀವು ವಿಷಯವನ್ನು ಎಲ್ಲಿಂದ ಪ್ರಾರಂಭಿಸುತ್ತೀರಿ ವಾಸ್ತವವಾಗಿ ಅದು ಈ ಪುಟದಲ್ಲಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಈಗಾಗಲೇ ಸಾಕಷ್ಟು ಡೇಟಾ ಮತ್ತು ರೇಖಾತ್ಮಕವಲ್ಲದಕೆಟ್ಟ ಪೋಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ ಇಲ್ಲಿರುವ ಈ ಸಮೀಕರಣವು x ನಲ್ಲಿ ರೇಖಾತ್ಮಕವಲ್ಲದ ಸಮಸ್ಯೆಯಾಗಿದೆ ಆದ್ದರಿಂದ ಇದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಈ ರೇಖಾತ್ಮಕತೆಯ ಪದವಿನ್ಯಾಸ್ವನ್ನು ನೋಡೋಣ